ಹಲೋ ಪ್ರಾಯೋಗಿಕ ವಿಧಾನದೊಂದಿಗೆ ಸೇವೆಗಳ ಮಾರ್ಕೆಟಿಂಗ್ ಕುರಿತ ಅಧಿವೇಶನಕ್ಕೆ ಸ್ವಾಗತ ಇಂದು ನಾವು ಪಾಠ ಸಂಖ್ಯೆ 29 ಅನ್ನು ನೋಡುತ್ತೇವೆ ಅದು ಸೇವೆಯನ್ನು ಬೆಲೆ ನಿಗದಿಪಡಿಸುತ್ತಿದೆ ಇದರಲ್ಲಿ ಎರಡು ಭಾಗಗಳನ್ನು ಒಳಗೊಂಡಿದೆ ಒಂದು ಹೊಸ ಸೇವೆಗೆ ಬೆಲೆ ನಿಗದಿಪಡಿಸುತ್ತಿದೆ ಮತ್ತು ಮೌಲ್ಯದ ಬೆಲೆ ಇದೆ ಸೇವೆಯನ್ನು ಬೆಲೆ ನಿಗದಿಪಡಿಸುವುದು ಆದ್ದರಿಂದ ಇಲ್ಲಿಯವರೆಗೆ ನಾವು ಸೇವಾ ಕೊಡುಗೆಯ 6ಪಿಗಳು ಅನ್ನು ವಿನ್ಯಾಸಗೊಳಿಸಲು ಕಲಿತಿದ್ದೇವೆ ಅದು ಸೇವಾ ಉತ್ಪನ್ನ ಸೇವಾ ಪ್ರಕ್ರಿಯೆ ಸೇವಾ ಸಿಬ್ಬಂದಿ ಸೇವಾ ವಿತರಣೆಯ ಸ್ಥಳ ಅಥವಾ ಚಾನಲ್ಗಳು ಸೇವೆಯ ಭೌತಿಕ ಪುರಾವೆಗಳು ಮತ್ತು ಅದರ ಗ್ರಾಹಕರಿಗೆ ಸೇವೆಯ ಪ್ರಚಾರಗಳು ಅಥವಾ ಸಂವಹನ 6ಪಿಗಳು ಗ್ರಾಹಕರಿಗೆ ನೀಡಲಾಗುವ ಸೇವೆಯ ವೆಚ್ಚವನ್ನು ಈ ಪಾಠದಲ್ಲಿ ಸೇರಿಸುತ್ತವೆ ನಾವು ಸೇವೆಗಳ ಬೆಲೆಗಳ ಬಗ್ಗೆ ಚರ್ಚಿಸುತ್ತೇವೆ ಸೇವಾ ವ್ಯವಹಾರಕ್ಕೆ ಆದಾಯವನ್ನು ತರುವ 7ಪಿ ನಾವು ಸೇವಾ ಉತ್ಪನ್ನ ಮತ್ತು ಅದರ ವಿತರಣೆಯನ್ನು ವಿನ್ಯಾಸಗೊಳಿಸಿದ ನಂತರ ಮತ್ತು ಅಭಿವೃದ್ಧಿಪಡಿಸಿದ ನಂತರ ಅದರಿಂದ ಆದಾಯವನ್ನು ಗಳಿಸಲು ಸೇವೆಯನ್ನು ಹೇಗೆ ಬೆಲೆ ನಿಗದಿಪಡಿಸಬೇಕು ಎಂಬುದನ್ನು ನಾವು ನಿರ್ಧರಿಸಬೇಕಾಗುತ್ತದೆ ಕೆಳಗಿನ ವಿಭಾಗಗಳಲ್ಲಿ ವಿವರಿಸಿದಂತೆ ಬೆಲೆ ಸೆಟ್ಟಿಂಗ್ ಆರು ಹಂತಗಳನ್ನು ಒಳಗೊಂಡಿದೆ ಬೆಲೆ ಉದ್ದೇಶವನ್ನು ಆರಿಸುವುದು ಬೆಲೆ ಪ್ರವೇಶದ ಎರಡು ಪ್ರಮುಖ ಉದ್ದೇಶಗಳು ಮಾರುಕಟ್ಟೆ ನುಗ್ಗುವಿಕೆ ಅಥವಾ ಮಾರುಕಟ್ಟೆ ಸ್ಕಿಮ್ಮಿಂಗ್ ಒಂದು ವೇಳೆ ಸ್ಪರ್ಧಿಗಳು ನಮ್ಮ ವ್ಯವಹಾರವನ್ನು ಅನುಕರಿಸುವುದು ಸುಲಭವಾದರೆ ಮಾರುಕಟ್ಟೆ ನುಗ್ಗುವಿಕೆಗೆ ಹೋಗುವುದು ಸೂಕ್ತ ಅಂದರೆ ಮಾರುಕಟ್ಟೆ ಪಾಲನ್ನು ಹೆಚ್ಚಿಸುವುದು ಹೆಚ್ಚಿನ ಗ್ರಾಹಕರು ಪಾವತಿಸಲು ಸಿದ್ಧವಿರುವ ಬೆಲೆಗೆ ಸೇವೆಗಳನ್ನು ಮಾರಾಟ ಮಾಡುವುದನ್ನು ಇದು ಒಳಗೊಂಡಿರುತ್ತದೆ ಮತ್ತೊಂದೆಡೆ ಸೇವೆಯು ಹೆಚ್ಚಿನ ತಂತ್ರಜ್ಞಾನದ ಘಟಕಗಳನ್ನು ಹೊಂದಿದ್ದರೆ ಮತ್ತು ಹೊಸ ಕಂಪನಿಗಳಿಂದ ಸುಲಭವಾಗಿ ಅನುಕರಿಸಲಾಗುವುದಿಲ್ಲ ಮಾರಾಟಗಾರನು ಬೆಲೆ ಸ್ಕಿಮ್ಮಿಂಗ್ಗೆ ಹೋಗಬಹುದು ಅದು ಸೇವೆಗಳನ್ನು ಹೆಚ್ಚಿನ ಬೆಲೆಗೆ ಮಾರಾಟ ಮಾಡುತ್ತದೆ ಮತ್ತು ಸ್ಪರ್ಧಿಗಳು ಹೊರಹೊಮ್ಮುತ್ತಿದ್ದಂತೆ ನಿಧಾನವಾಗಿ ಬೆಲೆಗಳನ್ನು ತಗ್ಗಿಸುತ್ತದೆ ವ್ಯವಹಾರಗಳು ಅಲ್ಪಾವಧಿಯಲ್ಲಿ ಬದುಕುಳಿಯುವ ಉದ್ದೇಶವನ್ನು ಹೊಂದಿರಬಹುದು ಅಂದರೆ ನಂತರದಲ್ಲಿ ಬೆಲೆಗಳನ್ನು ಹೆಚ್ಚಿಸುವ ಮೊದಲು ವ್ಯವಹಾರವನ್ನು ಮಾರುಕಟ್ಟೆಯಲ್ಲಿ ದೃಢವಾಗಿ ಸ್ಥಾಪಿಸುವ ಸಲುವಾಗಿ ಅವರು ಆ ಸಮಯದಲ್ಲಿ ನಿರ್ವಹಣಾ ವೆಚ್ಚವನ್ನು ಗಳಿಸಲು ಬಯಸುತ್ತಾರೆ ಮತ್ತೊಂದು ಬೆಲೆ ಉದ್ದೇಶವು ಬೆಲೆ ಗುಣಮಟ್ಟದ ನಾಯಕತ್ವವಾಗಿರಬಹುದು ಇದರಲ್ಲಿ ಮಾರಾಟಗಾರನು ಉತ್ತಮ ಗುಣಮಟ್ಟದ ಸೇವೆಗಳನ್ನು ಕೈಗೆಟುಕುವ ಬೆಲೆಯಲ್ಲಿ ಒದಗಿಸುತ್ತಾನೆ ಅದು ಸ್ಪರ್ಧಿಗಳಿಗೆ ಹೊಂದಿಕೆಯಾಗುವುದು ಕಷ್ಟಕರವಾಗಿರುತ್ತದೆ ಎರಡನೆಯದು ಬೇಡಿಕೆಯ ಬೆಲೆ ಸ್ಥಿತಿಸ್ಥಾಪಕತ್ವವನ್ನು ನಿರ್ಧರಿಸುವುದು ಗೂಡಿನಆರಂಭಿಕ ಹಂತದಲ್ಲಿ ವಿವಿಧ ಬೆಲೆಯ ಮಟ್ಟದಲ್ಲಿ ಸೇವೆಯ ಬೇಡಿಕೆಯನ್ನು ಗ್ರಾಹಕ ಸೇವೆಯ ಮೂಲಕ ಹೊರಹೊಮ್ಮಿಸಲಾಗುತ್ತದೆ ಇದರಲ್ಲಿ ಗ್ರಾಹಕರು ಸೇವೆಯನ್ನು ಖರೀದಿಸಲು ಸಿದ್ಧರಿರುವ ಬೆಲೆ ಆಯ್ಕೆಗಳನ್ನು ಆಯ್ಕೆ ಮಾಡಲು ಕೇಳಿಕೊಳ್ಳಬಹುದು ಕಾಂಜಾಯಿಂಟ್ ಅನಾಲಿಸಿಸ್ ಎಂಬ ಮಾರ್ಕೆಟಿಂಗ್ ಸಂಶೋಧನಾ ತಂತ್ರದ ಮೂಲಕ ವಿವಿಧ ಹಂತದ ಸೇವೆಗಳನ್ನು ಬೆಲೆ ನಿಗದಿಪಡಿಸುವ ಉತ್ತಮ ಮಾರ್ಗವಾಗಿದೆ ವಿಶ್ಲೇಷಣೆಯ ಭಾಗವಾಗಿ ಗ್ರಾಹಕರನ್ನು ವಿವಿಧ ಪರ್ಯಾಯಗಳು ಮತ್ತು ಬೆಲೆ ಮಟ್ಟಗಳೊಂದಿಗೆ ಹಲವಾರು ಸೆಟ್ ಸೇವೆಗಳನ್ನು ಶ್ರೇಣೀಕರಿಸಲು ಕೇಳಲಾಗುತ್ತದೆ ಡೇಟಾದ ಸಂಖ್ಯಾಶಾಸ್ತ್ರೀಯ ವಿಶ್ಲೇಷಣೆಯ ಮೂಲಕ ವಿವಿಧ ಆಯ್ಕೆಗಳು ಮತ್ತು ಬೆಲೆಗಳ ಮೌಲ್ಯದ ಭಾಗವನ್ನು ಕಂಡುಹಿಡಿಯಲಾಗುತ್ತದೆ ಮತ್ತು ಹೆಚ್ಚು ಆದ್ಯತೆಯ ಸೇವಾ ಬೆಲೆ ಸಂಯೋಜನೆಯನ್ನು ಗುರುತಿಸಲಾಗುತ್ತದೆ ಗ್ರಾಹಕರು ಪಾವತಿಸಲು ಸಿದ್ಧರಿರುವ ಬೆಲೆ ಬೆಲೆ ಸೀಲಿಂಗ್ ಅನ್ನು ರೂಪಿಸುತ್ತದೆ ಅಂದರೆ ಕಂಪನಿಯು ತನ್ನ ಸೇವೆಗಳನ್ನು ಬೆಲೆ ಸೀಲಿಂಗ್ಗಿಂತ ಹೆಚ್ಚಿನ ಬೆಲೆಗೆ ನೀಡಲು ಸಾಧ್ಯವಿಲ್ಲ ವೆಚ್ಚವನ್ನು ಅಂದಾಜು ಮಾಡುವುದು ಸೇವೆಯನ್ನು ಒದಗಿಸುವ ವೆಚ್ಚವನ್ನು ಚಟುವಟಿಕೆ ಆಧಾರಿತ ವೆಚ್ಚ ಎಬಿಸಿಎಂಬ ತಂತ್ರದ ಮೂಲಕ ಅಂದಾಜಿಸಲಾಗಿದೆ ಇದರಲ್ಲಿ ಸೇವೆಯನ್ನು ತಲುಪಿಸಲು ವಿವಿಧ ಚಟುವಟಿಕೆಗಳನ್ನು ನಿರ್ವಹಿಸುವ ವೆಚ್ಚವನ್ನು ಸೇವೆಯನ್ನು ಒದಗಿಸುವ ಒಟ್ಟು ವೆಚ್ಚವನ್ನು ತಲುಪಲು ಲೆಕ್ಕಹಾಕಲಾಗುತ್ತದೆ ಬೆಲೆಮಟ್ಟವನ್ನು ರೂಪಿಸುತ್ತದೆ ಅದು ವ್ಯವಹಾರವನ್ನು ಕಾರ್ಯಸಾಧ್ಯವಾಗಿಸಲು ಗ್ರಾಹಕರಿಂದ ವಿನಂತಿಸಬೇಕಾದ ಕನಿಷ್ಠ ಬೆಲೆ ಪ್ರತಿಸ್ಪರ್ಧಿಗಳನ್ನು ವಿಶ್ಲೇಷಿಸುವುದು ವೆಚ್ಚಗಳು ಬೆಲೆಗಳು ಮತ್ತು ಕೊಡುಗೆಗಳು ಇದೇ ರೀತಿಯ ಮತ್ತು ಪರ್ಯಾಯ ಸೇವೆಗಳಿಗೆ ಸ್ಪರ್ಧಿಗಳು ವಿಧಿಸುವ ಬೆಲೆಯು ಈ ಬೆಲೆಗಳು ಉಲ್ಲೇಖದ ಬೆಲೆಯನ್ನು ರೂಪಿಸುವುದರಿಂದ ಗ್ರಾಹಕರು ಹೊಸ ಸೇವೆಯ ಬೆಲೆಯನ್ನು ಹೋಲಿಸುವ ಸಾಧ್ಯತೆಯಿದೆ ಸ್ಪರ್ಧಿಗಳು ಮತ್ತು ನಮ್ಮ ಕಂಪನಿ ನೀಡುವ ಪ್ರಯೋಜನಗಳನ್ನು ಸಹ ಹೋಲಿಸಲಾಗುತ್ತದೆ ನಮ್ಮ ಸೇವೆ ಪ್ರತಿಸ್ಪರ್ಧಿಗಳಿಗಿಂತ ಉತ್ತಮವಾಗಿದೆ ಎಂದು ಖಚಿತಪಡಿಸಿಕೊಂಡ ನಂತರ ಸೇವೆಯ ಬೆಲೆಯನ್ನು ಪರ್ಯಾಯ ಸೇವೆಗಳ ವೆಚ್ಚ ಮತ್ತು ನಮ್ಮ ಸೇವೆಯಿಂದ ಒದಗಿಸಲಾದ ಹೆಚ್ಚುವರಿ ಪ್ರಯೋಜನಗಳಿಂದ ಒದಗಿಸಲಾದ ಹೆಚ್ಚುವರಿ ಮೌಲ್ಯ ಎಂದು ಲೆಕ್ಕಹಾಕಬಹುದು ಹೀಗಾಗಿ ಗ್ರಾಹಕರು ಒಂದೇ ರೀತಿಯ ಸೇವೆಗಳಿಗೆ ಪಾವತಿಸಲು ಒಗ್ಗಿಕೊಂಡಿರುವ ಅಥವಾ ಅವರ ಅಗತ್ಯಗಳನ್ನು ಪೂರೈಸುವ ಪರ್ಯಾಯ ಮಾರ್ಗಗಳ ವೆಚ್ಚದ ಆಧಾರದ ಮೇಲೆ ನಮ್ಮ ಸೇವೆಗಳ ಬೆಲೆಯನ್ನು ಹೆಚ್ಚುಕಡಿಮೆ ಮಾಡಲು ಸ್ಪರ್ಧಿಗಳ ಬೆಲೆ ಸಹಾಯ ಮಾಡುತ್ತದೆ ವಿತರಣಾ ವೆಚ್ಚ ಮತ್ತು ಸ್ಪರ್ಧಾತ್ಮಕ ಬೆಲೆಗಳ ಆಧಾರದ ಮೇಲೆ ಐದನೇ ಬೆಲೆ ವಿಧಾನವನ್ನು ಆಯ್ಕೆ ಮಾಡಿ ಹೊಸ ಸೇವೆಗಾಗಿ ಹಲವಾರು ಬೆಲೆ ಬಿಂದುಗಳನ್ನು ನಿರ್ಧರಿಸಬಹುದು ನಂತರ ಪ್ರತಿ ಬೆಲೆ ಬಿಂದುವಿನ ಬೇಡಿಕೆಯನ್ನು ಸ್ಥಾಪಿಸಲಾಗುತ್ತದೆ ಮತ್ತು ಬ್ರೇಕ್ವೆನ್ ಬೇಡಿಕೆಯನ್ನು ಲೆಕ್ಕಹಾಕಲಾಗುತ್ತದೆ ಒಮ್ಮೆ ಒಂದು ನಿರ್ದಿಷ್ಟ ಬೇಡಿಕೆಯನ್ನು ಪೂರೈಸಬಹುದೆಂದು ನಮಗೆ ಖಚಿತವಾಗಿದೆ ಆ ಮಟ್ಟದ ಬೇಡಿಕೆಯನ್ನು ಆಕರ್ಷಿಸಲು ಬೆಲೆಯನ್ನು ನಿಗದಿಪಡಿಸಬಹುದು ಬೇಡಿಕೆಯ ಬೆಲೆ ಸಂಯೋಜನೆಯು ಬ್ರೇಕ್ವೆನ್ ಅನ್ನು ಸಾಧಿಸುವ ಸಾಮರ್ಥ್ಯವನ್ನು ಹೊಂದಿದೆ ಎಂದು ಈಗ ಕಂಡುಹಿಡಿಯಲಾಗಿದೆ ಮುಂದಿನ 3 ವರ್ಷಗಳ ಮಾರಾಟ ಸೇವೆಗಳನ್ನು ಅಂದಾಜಿಸಲಾಗಿದೆ ಮತ್ತು ಲಾಭವನ್ನು ಲೆಕ್ಕಹಾಕಲಾಗುತ್ತದೆ ಹೂಡಿಕೆಯ ಮೇಲಿನ ಆದಾಯವನ್ನು ಲೆಕ್ಕಹಾಕಲು ಮತ್ತು ಉದ್ಯಮವು ಸಾಮಾನ್ಯವಾಗಿ ಪಡೆಯುವ ಮೊತ್ತಕ್ಕೆ ಅನುಗುಣವಾಗಿ ನಿರೀಕ್ಷಿತ ಆದಾಯದೊಂದಿಗೆ ಹೂಡಿಕೆಯ ಅಂದಾಜು ಆದಾಯವನ್ನು ಹೊಂದಿಸಲು ಇದು ನಮಗೆ ಸಹಾಯ ಮಾಡುತ್ತದೆ ಚಾಲ್ತಿಯಲ್ಲಿರುವ ಬ್ಯಾಂಕ್ ಬಡ್ಡಿದರಕ್ಕಿಂತ ಆದಾಯವು ಹೆಚ್ಚಾಗಿದೆ ಎಂದು ಪರಿಶೀಲಿಸಲಾಗುತ್ತದೆ ಬೆಲೆ ನಿಗದಿಪಡಿಸುವ ಒಂದು ವಿಶೇಷ ವಿಧಾನವನ್ನು ಗುರಿ ವೆಚ್ಚ ಎಂದು ಕರೆಯಲಾಗುತ್ತದೆ ಈ ವಿಧಾನದಲ್ಲಿ ಗ್ರಾಹಕರು ಪಾವತಿಸಲು ಸಿದ್ಧವಿರುವ ಬೆಲೆಯನ್ನು ಗ್ರಾಹಕರ ಸಮೀಕ್ಷೆಗಳಿಂದ ಕಂಡುಹಿಡಿಯಲಾಗುತ್ತದೆ ಮತ್ತು ಸೇವೆಯನ್ನು ವೆಚ್ಚ ಮತ್ತು ಬೆಲೆಯಲ್ಲಿ ತಲುಪಿಸಬಹುದೆಂದು ಖಚಿತಪಡಿಸಿಕೊಳ್ಳಲು ಸೇವಾ ವಿತರಣಾ ಪ್ರಕ್ರಿಯೆಯನ್ನು ಮಾರ್ಪಡಿಸಲಾಗುತ್ತದೆ ಮತ್ತು ಅದು ವ್ಯವಹಾರಕ್ಕೆ ನಿರೀಕ್ಷಿತ ಆದಾಯವನ್ನು ನೀಡುತ್ತದೆ ವ್ಯಾಪಕವಾಗಿ ಪ್ರತಿಪಾದಿಸಲ್ಪಟ್ಟ ಬೆಲೆ ನಿಗದಿಯ ಪ್ರಮುಖ ವಿಧಾನವನ್ನು ಮೌಲ್ಯ ಬೆಲೆ ಎಂದು ಕರೆಯಲಾಗುತ್ತದೆ ಟ್ರೂ ಎಕನಾಮಿಕ್ ವ್ಯಾಲ್ಯೂಅಥವಾ TEV ಎನ್ನುವುದು ಅಗತ್ಯವನ್ನು ಪೂರೈಸುವ ಪರ್ಯಾಯ ವಿಧಾನಗಳ ಬೆಲೆಯ ಮೊತ್ತ ಮತ್ತು ಗ್ರಾಹಕರ ಕೈಯಲ್ಲಿ ಯಾವುದೇ ವೆಚ್ಚ ಉಳಿತಾಯ ಹೊಸ ಸೇವೆಯನ್ನು ಪಡೆಯುವ ಕಡಿಮೆ ವೆಚ್ಚ ಸೈದ್ಧಾಂತಿಕವಾಗಿ ಗ್ರಾಹಕನು ಅವನು ಅಥವಾ ಅವಳು ಪರ್ಯಾಯ ಸೇವೆಗಳ ಮೌಲ್ಯವನ್ನು ಪಾವತಿಸಿದಾಗಲೂ ಗಳಿಸುತ್ತಾರೆ ಆದಾಗ್ಯೂ ಗ್ರಾಹಕರು ಸೇವೆಗೆ ಪಾವತಿಸಲು ಸಿದ್ಧರಿರುವ ಪ್ರಕಾರ ಬೆಲೆಯನ್ನು ಮಾಡ್ಯುಲೇಟ್ ಮಾಡಲಾಗುತ್ತದೆ ಮತ್ತು ಅದನ್ನು ಆ ಮಟ್ಟದಲ್ಲಿ ನಿಗದಿಪಡಿಸಲಾಗುತ್ತದೆ ಈ ಪರಿಕಲ್ಪನೆಯನ್ನು ಈಗ ಇನ್ನಷ್ಟು ವಿಸ್ತರಿಸಲಾಗಿದೆ ಅಂತಿಮ ಬೆಲೆಯನ್ನು ಆರಿಸುವುದರಿಂದ ಸೇವೆಗಳ ಮಾರ್ಕೆಟಿಂಗ್ ಮಿಶ್ರಣದ ಬೆಲೆ ಮತ್ತು ಇತರ ಪಿಗಳು ಸೇವಾ ಪರಿಕಲ್ಪನೆಗೆ ಅನುಗುಣವಾಗಿರಬೇಕು ಎಂಬುದನ್ನು ಗಮನದಲ್ಲಿಟ್ಟುಕೊಂಡು ಅಂತಿಮ ಬೆಲೆಯನ್ನು ಆಯ್ಕೆ ಮಾಡಲಾಗುತ್ತದೆ ಕಡಿಮೆ ಗುಣಮಟ್ಟದ ಹೆಚ್ಚಿನ ಬೆಲೆ ಅಥವಾ ಉತ್ತಮ ಗುಣಮಟ್ಟದ ಕಡಿಮೆ ಬೆಲೆಯ ಸೇವೆಗಳು ಅಸಮಂಜಸವಾಗಿದ್ದರೆ ಸೇವೆಯ ಗುಣಮಟ್ಟಕ್ಕೆ ಅನುಗುಣವಾಗಿ ಬೆಲೆ ಗ್ರಾಹಕರು ಬೆಲೆ ಪಾವತಿಸಲು ಕೈಗೆಟುಕುವ ಮತ್ತು ಪಾವತಿಸುವ ಇಚ್ಚೇ ಯಾವ ಬೆಲೆಯಲ್ಲಿ ಗಣನೀಯ ಬೇಡಿಕೆ ಸೇವಾ ಪೂರೈಕೆದಾರರಿಂದ ಸುಲಭವಾಗಿ ಪೂರೈಸಲಾಗುವುದು ಮತ್ತು ಸ್ಪರ್ಧಾತ್ಮಕ ಮತ್ತು ಹೋಲಿಸಬಹುದಾದ ಕೊಡುಗೆಗಳ ಬೆಲೆಗಳಿಗೆ ಅನುಗುಣವಾಗಿ ಬೆಲೆ ಮತ್ತು ಒಂದಾಗಿ ಹೋಲಿಸಬಹುದಾದ ಕೊಡುಗೆಗಳಲ್ಲಿನ ಬೆಲೆಯನ್ನು ಸ್ಥಿರವಾದ ಬೆಲೆ ಎಂದು ಗ್ರಹಿಸಲಾಗುತ್ತದೆ ನಮ್ಮ ಟಾರ್ಗೆಟ್ ಮಾರುಕಟ್ಟೆಯು ಸೇವೆಗಳನ್ನು ಖರೀದಿಸಲು ಸಾಧ್ಯವಾಗುತ್ತದೆ ನಮ್ಮ ಸಹಯೋಗಿಗಳು ಲಾಭ ಗಳಿಸಬಹುದು ಮತ್ತು ನಮ್ಮ ಸ್ಪರ್ಧಿಗಳು ತಮ್ಮ ಗುರಿ ಗ್ರಾಹಕರಿಗೆ ತಮ್ಮ ಬೆಲೆಯಲ್ಲಿ ತಮ್ಮ ಸೇವೆಗಳನ್ನು ನೀಡುವುದನ್ನು ಮುಂದುವರಿಸಬಹುದು ನಮ್ಮ ಸೇವೆಯ ಬೆಲೆ ಗ್ರಾಹಕರಿಗೆ ಒದಗಿಸುವ ಮೌಲ್ಯಕ್ಕೆ ಅನುಗುಣವಾಗಿದೆ ಎಂದು ಖಚಿತಪಡಿಸಿಕೊಳ್ಳುವುದು ಬಹಳ ಮುಖ್ಯ ಮೌಲ್ಯದ ಬೆಲೆಯ ಪರಿಕಲ್ಪನೆಯನ್ನು ಮುಂದಿನ ಪಾಠದಲ್ಲಿ ವಿವರಿಸಲಾಗಿದೆ ಈ ಪಾಠದಲ್ಲಿ ಹೊಸ ಸೇವೆಗೆ ಬೆಲೆ ನಿಗದಿಪಡಿಸುವ ಕುರಿತು ನಾವು ಚರ್ಚಿಸಿದ್ದೇವೆ ಮುಂದಿನ ಪಾಠದಲ್ಲಿ ಮೌಲ್ಯ ಬೆಲೆ ಎಂಬ ಒಂದು ನಿರ್ದಿಷ್ಟ ಪ್ರಕಾರದ ಬೆಲೆಗಳನ್ನು ನಾವು ಚರ್ಚಿಸುತ್ತೇವೆ ಆದ್ದರಿಂದ 1988 ರಲ್ಲಿ ಪ್ರೊಫೆಸರ್ ವ್ಯಾಲೆರಿ ಎ ಝೆಇತ್ಮಲ್ ಗ್ರಾಹಕರು ಮೌಲ್ಯವನ್ನು ಗ್ರಹಿಸುವ ನಾಲ್ಕು ವಿಧಾನಗಳನ್ನು ಪ್ರಕಟಿಸಿದರು ಇವುಗಳ ಮೌಲ್ಯವು ಕಡಿಮೆ ಬೆಲೆ ಮೌಲ್ಯವು ಸೇವೆಯಲ್ಲಿ ಅವನಿಗೆ ಬೇಕಾಗಿರುವುದು ಮೌಲ್ಯವು ಅವನು ಪಾವತಿಸುವ ಬೆಲೆಗೆ ಅವನು ಪಡೆಯುವ ಗುಣಮಟ್ಟ ಮೌಲ್ಯ ಏನು ಅವನು ಕೊಡುವದಕ್ಕಾಗಿ ಅವನು ಪಡೆಯುತ್ತಾನೆ ಈ ಮಾರ್ಗಗಳನ್ನು ಇನ್ನು ಮುಂದೆ ಚರ್ಚಿಸಲಾಗುತ್ತದೆ ಮೌಲ್ಯವು ಕಡಿಮೆ ಬೆಲೆಯಾಗಿದೆ ಗ್ರಾಹಕರು ಸ್ವಚ್ ಗೊಳಿಸುವ ಸೇವೆಯ ಕಡಿಮೆ ಬೆಲೆ ಅಥವಾ ಮಾರಾಟ ಅಥವಾ ರಿಯಾಯಿತಿಯಲ್ಲಿ ನೀಡುವ ಸೇವೆ ಅಥವಾ ಸಂತೋಷದ ಸಮಯಗಳಲ್ಲಿ ಕಡಿಮೆ ಬೆಲೆಯಲ್ಲಿ ಸೇವೆಯನ್ನು ಪಡೆಯಬಹುದೇ ಎಂದು ನೋಡುತ್ತಾರೆ ದೂರವಾಣಿ ಸೇವೆಗಳು ಪ್ರಿಯವಾಗಿದ್ದಾಗ ಗ್ರಾಹಕರು ಆ ಸಮಯದ ನಂತರ ಸೇವೆಯ ಬೆಲೆ ಗಣನೀಯವಾಗಿ ಕಡಿಮೆಯಾಗುವುದರಿಂದ ರಾತ್ರಿ 9 ಗಂಟೆಯವರೆಗೆ ಕಾಯುತ್ತಿದ್ದರು ಸೇವೆಯಲ್ಲಿ ಅವನು ಅಥವಾ ಅವಳು ಬಯಸಿದ ಮೌಲ್ಯವೇ ಮೌಲ್ಯ ಗ್ರಾಹಕರು ಅತ್ಯುತ್ತಮ ಎಂಬಿಎ ಪದವಿ ಉತ್ತಮ ಗುಣಮಟ್ಟದ ವೈದ್ಯಕೀಯ ಸೇವೆಗಳು ಅಥವಾ ಸಂಗೀತ ಕಛೆರಿ ಅತ್ಯುತ್ತಮ ಪ್ರದರ್ಶನವನ್ನು ಪಡೆಯಲು ಬಯಸುತ್ತಾರೆ ಗ್ರಾಹಕನು ತೃಪ್ತಿಪಡಿಸುವ ಪೂರ್ಣ ಸೇವೆಯ ಬೆಲೆಯನ್ನು ಪಾವತಿಸಲು ಸಿದ್ಧನಾಗಿರುತ್ತಾನೆ ಗ್ರಾಹಕರು ಹೆಚ್ಚಿನ ಬೆಲೆಯನ್ನು ಪಾವತಿಸಲು ಬಯಸುತ್ತಾರೆ ಏಕೆಂದರೆ ಹೆಚ್ಚಿನ ಬೆಲೆ ಗುಣಮಟ್ಟವನ್ನು ಸೂಚಿಸುತ್ತದೆ ಮತ್ತು ಸೇವೆಯನ್ನು ಖರೀದಿಸುವ ಪರಿಣಾಮವಾಗಿ ಗ್ರಾಹಕರು ಪಡೆಯುವ ಪ್ರತಿಷ್ಠೆ ಅವನು ಪಾವತಿಸುವ ಸೇವೆಗೆ ಅವನು ಪಡೆಯುವ ಗುಣವೇ ಮೌಲ್ಯ ಕೈಗೆಟುಕುವ ಗುಣಮಟ್ಟದ ಗುಣಮಟ್ಟದ ಬ್ರ್ಯಾಂಡ್ಗೆ ಇದು ಅತ್ಯಂತ ಕಡಿಮೆ ಬೆಲೆಯಾಗಿದೆ ಮೊದಲೇ ಚರ್ಚಿಸಿದಂತೆ ಗ್ರಾಹಕನು ಸೇವೆಯಿಂದ ಪಡೆಯುವ ನಿಜವಾದ ಆರ್ಥಿಕ ಮೌಲ್ಯಕ್ಕೆ ಸಮನಾದ ಬೆಲೆಯನ್ನು ಪಾವತಿಸುವ ನಿರೀಕ್ಷೆಯಿದೆ ವಿವಿಧ ಗ್ರಾಹಕ ವಿಭಾಗಗಳ ಅಗತ್ಯಗಳನ್ನು ಆಧರಿಸಿ ವಿವಿಧ ಹಂತಗಳಲ್ಲಿ ಪ್ರಯೋಜನಗಳನ್ನು ನೀಡಲಾಗುತ್ತದೆ ಮತ್ತು ಅದಕ್ಕೆ ಅನುಗುಣವಾಗಿ ಬೆಲೆಯನ್ನು ನೀಡಲಾಗುತ್ತದೆ ನಾಲ್ಕನೆಯದಾಗಿ ಅವನು ಕೊಡುವ ಬೆಲೆಗೆ ಅವನು ಪಡೆಯುವ ಮೊತ್ತವೆಂದರೆ ಅವನು ಪಾವತಿಸುವ ಬೆಲೆಗೆ ಅವನು ಪಡೆಯುವ ಶುಚಿಗೊಳಿಸುವಿಕೆಯಂತೆ ಅದೇ ರೀತಿಯ ಪ್ರಯೋಜನಗಳಿಗಾಗಿ ಸ್ಪರ್ಧಾತ್ಮಕ ಬೆಲೆಗಳು ಉಲ್ಲೇಖಿಸುವುದಕ್ಕಿಂತ ಕಡಿಮೆ ಮಟ್ಟದಲ್ಲಿ ಸೇವೆಯ ಬೆಲೆಯನ್ನು ನಿಗದಿಪಡಿಸುವುದು ಬೆಲೆ ಚೌಕಟ್ಟು ಬೆಲೆ ಕಟ್ಟುವುದು ಒಂದು ವಿಧದ ಬೆಲೆ ಇದರಲ್ಲಿ ಸೇವೆಗಳ ಭಾಗಗಳನ್ನು ಪ್ರತ್ಯೇಕವಾಗಿ ಬೆಲೆಯಿರಿಸಲಾಗುತ್ತದೆ ಆದರೆ ಆ ಭಾಗಗಳ ಕಟ್ಟುಗಳು ವೈಯಕ್ತಿಕ ಬೆಲೆಗಳ ಮೊತ್ತಕ್ಕಿಂತ ಕಡಿಮೆ ಬೆಲೆಗೆ ಲಭ್ಯವಿದೆ ಈ ರೀತಿಯ ಬೆಲೆ ಗ್ರಾಹಕರಿಗೆ ತನಗೆ ಬೇಕಾದುದನ್ನು ಆಕರ್ಷಕ ಬೆಲೆಗೆ ಪಡೆಯುತ್ತಿದೆ ಎಂಬ ಸಂಕೇತವನ್ನು ನೀಡುತ್ತದೆ ಪೂರಕ ಬೆಲೆಗಳಲ್ಲಿ ಖರೀದಿಯ ಸಮಯದಲ್ಲಿ ಬೆಲೆಯ ಒಂದು ಭಾಗವನ್ನು ಪಾವತಿಸಲಾಗುತ್ತದೆ ಮತ್ತು ಇನ್ನೊಂದು ಭಾಗವನ್ನು ಮಾಸಿಕ ಅಥವಾ ವಾರ್ಷಿಕ ಚಂದಾದಾರಿಕೆಗಳಂತೆ ಕಾಲಾನಂತರದಲ್ಲಿ ಪಾವತಿಸಲಾಗುತ್ತದೆ ಕೆಲವೊಮ್ಮೆ ನಷ್ಟ ನಾಯಕ ಬೆಲೆ ನಿಗದಿಪಡಿಸಬಹುದು ಅಲ್ಲಿ ಪ್ರಮುಖ ಸೇವೆಯನ್ನು ನಷ್ಟಕ್ಕೆ ಬೆಲೆಯಿಡಲಾಗುತ್ತದೆ ಮತ್ತು ಇತರ ಪೂರಕ ಸೇವೆಗಳಿಗೆ ಆದಾಯವನ್ನು ಪಡೆಯಲು ಹೆಚ್ಚಿನ ಬೆಲೆಯಿರುತ್ತದೆ ಫಲಿತಾಂಶಗಳ ಆಧಾರಿತ ಬೆಲೆ ಎಂದರೆ ಸೇವೆಯ ಫಲಿತಾಂಶವನ್ನು ಅವಲಂಬಿಸಿ ಗ್ರಾಹಕರು ಪಾವತಿಸುವ ಶುಲ್ಕ ಅಥವಾ ಆಯೋಗ ಉದಾಹರಣೆಗೆ ಗ್ರಾಹಕರು ಕಾನೂನು ಮೊಕದ್ದಮೆಯ ಪರಿಣಾಮವಾಗಿ ನೀಡಲಾಗುವ ವೆಚ್ಚದ ಶೇಕಡಾವಾರು ಮೊತ್ತವನ್ನು ವಕೀಲರಿಗೆ ಪಾವತಿಸಬೇಕಾಗಬಹುದು ಅಂತೆಯೇ ಆಸ್ತಿ ಮಾರಾಟಕ್ಕೆ ಕ್ಲೈಂಟ್ ಬ್ರೋಕರೇಜ್ ಶುಲ್ಕವನ್ನು ಪಾವತಿಸಬೇಕಾಗಬಹುದು ಅಂತಹ ಆಕಸ್ಮಿಕ ಬೆಲೆ ನಿಗದಿಯು ಸೇವೆಯ ನಿಬಂಧನೆಯಿಂದ ಉಂಟಾಗುವ ಉಳಿತಾಯದ ಖಾತರಿಯೊಂದಿಗೆ ನಿಗದಿತ ಬೆಲೆಯನ್ನು ಪಾವತಿಸಬೇಕೆಂದು ಹೇಳಬಹುದು ಈ ಅಧಿವೇಶನವನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು ಇದು ಸಹಾಯ ಮಾಡುತ್ತದೆ ಎಂದು ನಾನು ಭಾವಿಸುತ್ತೇನೆ ತುಂಬ ಧನ್ಯವಾದಗಳು